ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಅಂಡ್ ಡಿಸೈನ್ ಮಾಡ್ಯೂಲ್ಗೆ ಸುಸ್ವಾಗತ ಕಳೆದ ಮಾಡ್ಯೂಲ್ 26 ರಲ್ಲಿ ನಾವು ರೇಖಾಚಿತ್ರಗಳ ಕ್ಲಾಸ್ ಡೈಗ್ರಾಮ್ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದ್ದೇವೆ ಮತ್ತು ಅದರಲ್ಲಿ ಒಂದು ಕ್ಲಾಸ್ ಗಳಿಗೆ ನೊಟೆಷನ್ ಪರಿಚಯಿಸಿದ್ದೇವೆ ಪ್ರೊಪರ್ಟಿ ಮತ್ತು ಕಾರ್ಯಾಚರಣೆಗಳಿಗೆ ಕ್ಲಾಸ್ ಮತ್ತು ನೊಟೆಷನ್ ಗಳನ್ನು ವಿಂಗಡಿಸಲಾಗಿದೆ ಮತ್ತು ಅದರಲ್ಲಿ ಆಗಬಲ್ಲ ಹಲವಾರು ವಿಭಿನ್ನ ವ್ಯತ್ಯಾಸಗಳನ್ನು ನೋಡಿದ್ದೇವೆ ಕ್ಲಾಸ್ ಡೈಗ್ರಾಮ್ಗಳಲ್ಲಿನ ಸಂಬಂಧಗಳ ಪ್ರಾತಿನಿಧ್ಯದ ಬಗ್ಗೆ ಈ ಮಾಡ್ಯೂಲ್ ಮತ್ತು ಮುಂದಿನದರಲ್ಲಿ ಚರ್ಚಿಸುತ್ತೇವೆ ಹೀಗೆ ನಾವು ವಿವಿಧ ಪ್ರಾತಿನಿಧ್ಯಗಳನ್ನು ಪರಿಚಯಿಸುತ್ತೇವೆ ಮತ್ತು ಎರಡು ಮಾಡ್ಯೂಲ್ ಗಳಲ್ಲಿ ಒಂದರ ನಂತರ ಒಂದರಂತೆ ಇದನ್ನು ಚರ್ಚಿಸಲಾಗುವುದರಿಂದ ಇಲ್ಲಿ ಪ್ರಮುಖವಾಗಿ ಅಸೋಸಿಯೇಷನ್ ವೀಕ್ ಅಗ್ರಿಗೇಷನ್ ಹಾಗೂ ಸ್ಟ್ರಾಂಗ್ ಅಗ್ರಿಗೇಷನ್ ಗಳನ್ನು ಚರ್ಚಿಸಲಾಗುವುದು ಉಳಿದ ಸಂಬಂಧಗಳನ್ನು ಮುಂದಿನ ದಿನಗಳಲ್ಲಿ ಚರ್ಚಿಸಲಾಗುವುದು ಇದನ್ನು ಮರುಸೃಷ್ಟಿಸಲು ನಾವು ಮಾಡ್ಯೂಲ್ 14ನ್ನು ಉಲ್ಲೇಖಿಸುತ್ತೇವೆ ಅಲ್ಲಿ ನಾವು ಕ್ಲಾಸ್ ಗಳ ಸಂಬಂಧವನ್ನು ಡೈಸಿ ರೋಜ್ ಈ ರೀತಿಯ ಹೂವುಗಳ ಉದಾಹರಣೆಗಳೊಂದಿಗೆ ಮಾತನಾಡಿದ್ದೇವೆ ನಾವು ನೋಡಿದಂತೆ ಡೈಸಿ ಒಂದು ರೀತಿಯ ಹೂವು ಆಗಿದ್ದು ಹಂಚಿಕೆಯ ಸಂಪರ್ಕವು ಐಎಸ್ ಎ IS A ಸಂಬಂಧಕ್ಕೆ ಕಾರಣವಾಗುತ್ತದೆ ನಾವು ನೋಡಿದಂತೆ ರೋಜ್ ಒಂದು ವಿಭಿನ್ನವಾದ ಹೂವು ಆಗಿದ್ದು ಐಎಸ್ ಎ IS A ಸಂಬಂಧಕ್ಕೆ ಇದೇ ರೀತಿಯ ಸಂಪರ್ಕವನ್ನು ಹಂಚಲಿದೆ ಕೆಂಪು ರೋಜ್ ಮತ್ತು ಹಳದಿ ರೋಜ್ ಎಂಬ ಎರಡು ರೋಜ್ ಗಳನ್ನು ನಾವು ನೋಡಿದ್ದೇವೆ ಆದ್ದರಿಂದ ವಿಭಿನ್ನ ಐಎಸ್ ಎ IS A ಸಂಬಂಧಕ್ಕೆ ಶಬ್ದಾರ್ಥಗಳ ಸಂಪರ್ಕ ಕಾರಣ ಎಂದು ಗುರುತಿಸಲಾಗುತ್ತದೆ ಹೀಗೆ ಎರಡೂ ರೀತಿಯ ಹೂವುಗಳಲ್ಲಿ ದಳವು ಒಂದು ಭಾಗವಾಗುತ್ತದೆ ಎಂಬುವುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ಇದು ವಿಭಿನ್ನ ಶಬ್ದಾರ್ಥ ಸಂಪರ್ಕವಾಗಿದೆ ಇದು ಭಾಗಶಃ ಅಥವಾ ಹೆಚ್ಎಎಸ್ ಎ HAS A ಸಂಬಂಧವನ್ನು ಉಂಟುಮಾಡುತ್ತದೆ ಸಹಜೀವನದ ಸಂಬಂಧದಂತೆಯೇ ವಿಭಿನ್ನ ರೀತಿಯ ಸಂಬಂಧಗಳು ಜೀರುಂಡೆ ಮತ್ತು ಹೂವುಗಳ ಸಂಬಂಧದಂತೆ ಇರುತ್ತದೆ ಎಂದು ನಾವು ನೋಡಿದ್ದೇವೆ ಹೇಗೆಂದರೆ ಜೀರುಂಡೆಯು ಹೂವುಗಳನ್ನು ಕೆಲವು ವಿಧದ ಕೀಟಗಳಿಂದ ರಕ್ಷಿಸುತ್ತವೆ ವಿಭಿನ್ನ ಹಂತಗಳಲ್ಲಿ ಡಿಸೈನ್ ಗಳು ಕೆಲವು ಕ್ಲಾಸ್ ಗಳ ಮೂಲಕ ಹೋಗುವುದನ್ನು ನೋಡಿದ್ದೇವೆ ಎರಡು ಕ್ಲಾಸ್ ಗಳನ್ನು ಸೋಲಿಡ್ ಲೈನ್ ನಿಂದ ಸಂಪರ್ಕಿಸುವ ಶೀಘ್ರ ಸಂಬಂಧಗಳನ್ನು ನಾವು ಪ್ರಾರಂಭದಲ್ಲಿ ಗುರುತಿಸಬಹುದು ಮತ್ತು ನಾವು ಅಭಿವೃದ್ಧಿಪಡಿಸುತ್ತಲೆ ನಿಜವಾದ ಸಂಬಂಧ ಯಾವುದೆಂದು ಗುರುತಿಸಬಹುದು ಮತ್ತು ಅಸೋಸಿಯೇಷನ್ ಅನ್ನು ಪರಿಮಿತಿಗೊಳಿಸಬಹುದು ಆರಂಭದಲ್ಲಿ ಇದು ಹೂವು ಮತ್ತು ದಳಗಳ ಅಸೋಸಿಯೇಷನ್ ಮತ್ತು ಅಭಿವೃದ್ಧಿಯಾಗುತ್ತಲೆ ಹೆಚ್ಎಎಸ್ ಎ HAS A ಆಗುತ್ತದೆ ಆದ್ದರಿಂದ ಈ ಪ್ರಾತಿನಿಧ್ಯ ಗಳು ಕ್ಲಾಸ್ ಡೈಗ್ರಾಮ್ಗಳಲ್ಲಿ ಪಾಲ್ಗೊಳ್ಳುವುದು ಮೊದಲು ಸಂಬಂಧಗಳಲ್ಲಿ ಯಾವ ಅಸೋಸಿಯೇಷನ್ ಮುಖ್ಯವೆಂದರೆ ಎರಡು ಕ್ಲಾಸ್ ಗಳು ಒಂದೇ ರೀತಿಯಲ್ಲಿ ಅಸೋಸಿಯೇಟ್ ಆಗಿರುವುದು

ಅಸೋಸಿಯೇಷನ್ನಿಗೆ ಒಂದು ಹೆಸರು ಇರುತ್ತದೆ ಮತ್ತು ಅದು ಎರಡು ಕ್ಲಾಸ್ ಮಾತ್ರವಲ್ಲದೆ ಅನೇಕ ಕ್ಲಾಸ್ ಗಳು ಇರಬಹುದು ಈ ರೀತಿ ಎರಡು ಕ್ಲಾಸ್ ಗಿಂತ ಹೆಚ್ಚು ಒಳಗೊಂಡಿದ್ದರೆ ಆಗ ನಾವು ಎನ್ ಅರೇ ಕರೆಯುತ್ತೇವೆ ಮತ್ತು ಮೂರು ಕ್ಲಾಸ್ ಗಳು ಒಳಗೊಂಡಿದ್ದರೆ ಟರ್ನೆರಿ ಸಂಬಂಧವೆಂದು ಅಥವಾ ಅಸೋಸಿಯೇಷನ್ ಸಂಬಂಧ ಎಂದು ಕರೆಯುತ್ತೇವೆ ಮತ್ತು ಎರಡು ಕ್ಲಾಸ್ ಗಳು ಒಳಗೊಂಡಿದ್ದರೆ ಬೈನೆರಿ ಅಸೋಸಿಯೇಷನ್ ಎಂದು ಕರೆಯುತ್ತೇವೆ ಹೀಗೆ ಅಸೋಸಿಯೇಷನ್ಗಳು ಅನೇಕ ರೀತಿಯಲ್ಲಿ ವಿಭಿನ್ನವಾಗಿರುತ್ತದೆ ಹಲವು ಬಾರಿ ವಿವಿಧ ಬೈನೆರಿ ಅಸೋಸಿಯೇಷನ್ ಗಳನ್ನು ನೋಡುತ್ತೇವೆ ಅದು ಸನ್ನಿವೇಶಗಳನ್ನು ಪ್ರತಿನಿಧಿಸುವಾಗ ಪ್ರಭಾವ ಬೀರುತ್ತದೆ ಮತ್ತು ಒಂದು ಕ್ಲಾಸಿಗೆ ಒಂದು ಅಸೋಸಿಯೇಷನ್ ಇರುವುದು ಕುತುಹಲಕಾರಿ ನನ್ನೊಂದಿಗೆ ಒಬ್ಬ ಕ್ಲಾಸ್ ವ್ಯಕ್ತಿ ಇದ್ದರೆ ಅದೊಂದು ಅಸೋಸಿಯೇಷನ್ ಇದು ಏನು ಹೇಳುತ್ತದೆ ಎಂದರೆ ಒಬ್ಬ ವ್ಯಕ್ತಿ ಇನ್ನೊಂದು ವ್ಯಕ್ತಿಯೊಂದಿಗೆ ಅಸೋಸಿಯೇಟ್ ಆಗಿದ್ದಾನೆ ಇದರರ್ಥ ಮೂಲತಃ ಅವರ ನಡುವಿನ ಸಂಬಂಧಗಳು ವಿಭಿನ್ನ ವ್ಯಕ್ತಿತ್ವದ ನಿದರ್ಶನಗಳಾಗಿವೆ ಉದಾಹರಣೆಗೆ ವಿವಾಹವನ್ನು ಅಸೋಸಿಯೇಷನ್ ಎಂದು ನಾವು ನೋಡುತ್ತೇವೆ ಎಂದರೆ ಒಂದು ಬದಿಯಲ್ಲಿ ಗಂಡ ಮತ್ತು ಒಂದು ಬದಿಯಲ್ಲಿ ಹೆಂಡತಿ ಇರುತ್ತಾರೆ ಎರಡು ವ್ಯಕ್ತಿಗಳ ನಿದರ್ಶನಗಳು ಮದುವೆಯ ಮೂಲಕ ಅಸೋಸಿಯೇಟ್ ಆಗುತ್ತದೆ ಈ ರೀತಿಯಾಗಿ ಸ್ವಯಂ ಅಸೋಸಿಯೇಷನ್ ಅಥವಾ ಪ್ರತಿಫಲಿತ ಅಸೋಸಿಯೇಷನ್ ಆಗಲು ಕೂಡ ಸಾಧ್ಯವಿದೆ ಈ ರೀತಿ ನಮ್ಮಲ್ಲಿರುವ ವಿಭಿನ್ನ ಅಸೋಸಿಯೇಷನ್ ಗಳನ್ನು ಯುಎಂಎಲ್ ಡೈಗ್ರಾಮ್ಗಳಲ್ಲಿ ನಿರ್ದಿಷ್ಟಪಡಿಸಬೇಕು ಆದ್ದರಿಂದ ಇದೋಂದು ಅಸೋಸಿಯೇಷನ್ನಿನ ಮೂಲ ಪರಿಕಲ್ಪನೆ ಮತ್ತು ನಾನು ಹೇಳಿದಂತೆ ಅದು ಬೈನರಿ ಆಗಿರಬಹುದು ಅಥವಾ ಎನ್ ಎ ಆರ್ ವೈ ಕೂಡ ಆಗಿರಬಹುದು ಬೈನರಿ ಎಂದರೆ ಹೆಚ್ಚು ಆಗಾಗ್ಗೆ ಮತ್ತು ಬೈನರಿ ಅಸೋಸಿಯೇಷನ್ ಎಂದರೆ ಸಮೂಹ ಅಥವಾ ಜೋಡಿಸುವಿಕೆ ಆಗಿದೆ ನಾವು ಈ ಪದಗಳ ಬಗ್ಗೆ ಹಿಂದಿನ ಮಾಡ್ಯೂಲ್ಗಳಲ್ಲಿ ಮಾತನಾಡಿದ್ದೇವೆ ಆದರೆ ಕ್ಲಾಸ್ ಡೈಗ್ರಾಮ್ಗಳಲ್ಲಿ ಬರುವಾಗ ವಿವಿಧ ಬೈನೆರಿ ಅಸೋಸಿಯೇಷನ್ ಗಳನ್ನು ಮತ್ತೊಮ್ಮೆ ವಿವರಿಸುತ್ತೇವೆ ಆದ್ದರಿಂದ ಇದು ಅಸೋಸಿಯೇಷನಲ್ಲಿ ಪರಿಣತಿಯ ಮೂಲ ಕ್ರಮಾನುಗತವಾಗಿದೆ ಅಸೋಸಿಯೇಷನನ್ನು ಹೇಗೆ ವ್ಯಕ್ತಪಡಿಸಬಹುದು ಎಂಬುದನ್ನು ಒಂದು ಉದಾಹರಣೆಯೊಂದಿಗೆ ನೋಡೋಣ ಅಸೋಸಿಯೇಷನ್ನಿನ ಸರಳವಾದ ವಿಧ ಬೈನೆರಿ ಮಾತ್ರ ಹೀಗೆ ಒಂದು ಬದಿಯಲ್ಲಿ ಕ್ಲಾಸ್ ಪ್ರಾಧ್ಯಾಪಕರು ಮತ್ತೊಂದು ಬದಿಯಲ್ಲಿ ಕ್ಲಾಸ್ ಪುಸ್ತಕ ನಾನು ಪ್ರಾರಂಭದಲ್ಲೇ ಆರಂಭಿಸದರೆ ನನ್ನಲ್ಲಿ ಪ್ರಾಧ್ಯಾಪಕರು ಇದ್ದಾರೆ ನನ್ನಲ್ಲಿ ಪುಸ್ತಕವು ಇದೆ ಅದನ್ನು ಅಸೋಸಿಯೇಷನ್ ಎಂದು ಹೇಳುತ್ತೇನೆ ಆದರೆ ನಾನು ಪ್ರಾಧ್ಯಾಪಕರು ಮತ್ತು ಪುಸ್ತಕ ಅಸೋಸಿಯೇಟ್ ಆಗಿದೆ ಎಂದರೆ ಅದರಲ್ಲಿ ಕಡಿಮೆ ಮಾಹಿತಿ ಮತ್ತು ಸಂವಹನ ರವಾನೆಯಾಗುತ್ತದೆ ಇದರಿಂದ ಪ್ರಾಧ್ಯಾಪಕರು ಮತ್ತು ಪುಸ್ತಕ ಹೇಗೆ ಅಸೋಸಿಯೇಟ್ ಆಗಿದೆ ಎಂಬ ಪ್ರಶ್ನೆ ಬರುತ್ತದೆ ಉದಾಹರಣೆಗೆ ಪ್ರಾಧ್ಯಾಪಕರು ಓದುವುದರಿಂದ ಪುಸ್ತಕದೊಂದಿಗೆ ಅಸೋಸಿಯೇಟ್ ಆಗಿದ್ದಾರೆ ಅದು ರೀಡ್ಸ್ ಕೂಡ ಆಗಿರಬಹುದು ಪ್ರಾಧ್ಯಾಪಕರೊಂದಿಗೆ ಪುಸ್ತಕ ಇರುವುದರಿಂದ ಅವರು ಅಸೋಸಿಯೇಟ್ ಆಗಿರಬಹುದು ಪ್ರಾಧ್ಯಾಪಕರು ಪುಸ್ತಕ ಬರೆದಿದ್ದರೆ ಪುಸ್ತಕದೊಂದಿಗೆ ಅಸೋಸಿಯೇಟ್ ಆಗಿರಬಹುದು ಪ್ರಾಧ್ಯಾಪಕರ ಬಗೆಗೆ ಪುಸ್ತಕದ ಲೇಖಕರು ಸ್ವೀಕೃತಿಯಲ್ಲಿ ಉಲ್ಲೇಖಿಸಿದ್ದರೆ ಪ್ರಾಧ್ಯಾಪಕರು ಪುಸ್ತಕದೊಂದಿಗೆ ಅಸೋಸಿಯೇಟ್ ಆಗಿರುತ್ತಾರೆ ಆದ್ದರಿಂದ ವಿವಿಧ ರೀತಿಯ ವಿಭಿನ್ನ ಅಸೋಸಿಯೇಷನ್ ಗಳು ಇರಬಹುದು ಎರಡು ಕ್ಲಾಸ್ ಗಳ ನಡುವೆ ಅವು ಸಂಭವಿಸಿದಾಗಲೂ ನಾವು ಅಸೋಸಿಯೇಷನ್ನಿಗೆ ಹೆಸರನ್ನು ನೀಡುತ್ತೇವೆ ಯಾವುದು ಹಾಗೂ ಹೇಗೆ ಎಂಬುವುದನ್ನು ಅಸೋಸಿಯೇಷನ್ ಗಳ ಶಬ್ದಾರ್ಥವಾಗಿ ಸೂಚಿಸಲಾಗುತ್ತದೆ ಹಾಗಾಗಿ ಅಸೋಸಿಯೇಷನ್ ನ ಮೂಲ ಹೆಸರು ಮತ್ತು ಎರಡು ಬದಿಗಳು ಐಚ್ಛಿಕ ವಿಷಯಗಳಾಗಿವೆ ನಾವು ಏನನ್ನು ಹೇಳುತ್ತಿದ್ದೇವೆ ಎಂದರೆ ಯಾವಾಗ ಮೂಲವು ಪ್ರಾಧ್ಯಾಪಕರು ಮತ್ತು ಪುಸ್ತಕದೊಂದಿಗೆ ಅಸೋಸಿಯೇಟ್ ಆದಾಗ ಪ್ರಾಧ್ಯಾಪಕರ ಯಾವ ಪಾತ್ರದ ಬಗ್ಗೆ ನಾವು ಮಾತನಾಡುತ್ತೇವೆ ಮತ್ತು ಪ್ರಾಧ್ಯಾಪಕರು ಒಬ್ಬ ಬರಹಗಾರನು ಆಗಬಲ್ಲ ಮತ್ತು ಒಬ್ಬ ಮಾರ್ಗದರ್ಶಕನು ಆಗಬಲ್ಲ ಪ್ರಾಧ್ಯಾಪಕರು ಮಾರ್ಗದರ್ಶಕರಾಗಬಹುದು ಪ್ರಾಧ್ಯಾಪಕರು ಸುಮ್ಮನೆ ಬೊದಕರಂತೆ ನಟಿಸಬಹುದು ಇಲ್ಲಿ ನಾವು ಏನು ಹೇಳುತ್ತಿದ್ದೇವೆ ಎಂದರೆ ಅಸೋಸಿಯೇಷನ್ ಪ್ರಾಧ್ಯಾಪಕರ ಲೇಖಕ ಪಾತ್ರವನ್ನು ಉಲ್ಲೇಖಿಸುತ್ತದೆ ಈ ಅಸೋಸಿಯೇಷನ್ ದೊಡ್ಡ ಪುಸ್ತಕ ಭಂಡಾರದಲ್ಲಿರುವ ಪಠ್ಯಪುಸ್ತಕವನ್ನು ಮಾತ್ರ ಸೂಚಿಸುತ್ತದೆ ಆದ್ದರಿಂದ ಇದು ಅಸೋಸಿಯೇಷನ್ಗಳ ಮೂಲ ರಚನೆಯಾಗಿದೆ ಮತ್ತು ಈ ಎರಡು ಬದಿಗಳಲ್ಲಿ ನಾವು ಏನನ್ನು ಬರೆಯುತ್ತೇವೆ ಅದು ಅಸೋಸಿಯೇಷನ್ಗಳ ಕೊನೆಯಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಹಾಗೂ ಇದರಿಂದ ಇನ್ನಷ್ಟು ಮಾಹಿತಿಯನ್ನು ಪಡೆಯಬಹುದು ಅಸೋಸಿಯೇಷನ್ ಅಂತ್ಯದಲ್ಲಿ ಬಹುಸಂಖ್ಯೆಯಾಗಬಹುದು ಹೇಗೆಂದರೆ ಈ ಕ್ಲಾಸ್ ನ ಎಷ್ಟು ನಿದರ್ಶನಗಳು ಅಸೋಸಿಯೇಟ್ ಆಗಿದೆ ಮತ್ತು ಕ್ಲಾಸ್ ನ ಎಷ್ಟು ನಿದರ್ಶನಗಳು ಅಸೋಸಿಯೇಟ್ ಮುಖಾಂತರ ಆಗಿದೆ ನಾವು ಮಲ್ಟಿಪ್ಲಿಸಿಟಿ ಯನ್ನು ನೋಡುತ್ತೇವೆ ಎಂಬುವುದು ಇದರ ಅರ್ಥ ಪ್ರಾಧ್ಯಾಪಕರಿಂದ ಒಂದು ಡಾಟ್ ಡಾಟ್ ಆದ್ದರಿಂದ ಪ್ರಾಧ್ಯಾಪಕ ಪುಸ್ತಕದೊಂದಿಗೆ ಅಸೋಸಿಯೇಟ್ ಆಗಿದ್ದಾರೆ ಒಂದು ಪ್ರಾಧ್ಯಾಪಕ ಎರಡು ಪ್ರಾಧ್ಯಾಪಕ ಮೂರು ಪ್ರಾಧ್ಯಾಪಕ ಯಾವುದೇ ಸಂಖ್ಯೆಯಾಗಲಿ ಪುಸ್ತಕಕ್ಕೆ ಒಂದು ಅಥವಾ ಹೆಚ್ಚು ಪ್ರಾಧ್ಯಾಪಕ ಲೇಖಕರಾಗಿರುತ್ತಾರೆ ಏಕೆಂದರೆ ಅವರು ಪುಸ್ತಕ ಬರೆದಿರುತ್ತಾರೆ ಈ ಭಾಗದಿಂದ ಶೂನ್ಯ ಪುಸ್ತಕವು ಶೂನ್ಯ ಡಾಟ್ ಡಾಟ್ ಸ್ಟಾರ್ ಎಂದು ನಾವು ಹೇಳುತ್ತೇವೆ ಒಂದು ಪುಸ್ತಕ ಎರಡು ಪುಸ್ತಕ ಮತ್ತು ಯಾವುದೇ ಸಂಖ್ಯೆಗಳ ಪುಸ್ತಕ ಆಗಿರಬಹುದು ಪ್ರಾಧ್ಯಾಪಕ ಶೂನ್ಯ ಪುಸ್ತಕವನ್ನು ಬರೆಯಬಹುದು ಹೇಗೆಂದರೆ ಪ್ರಾಧ್ಯಾಪಕ ಪುಸ್ತಕವನ್ನು ಬರೆಯದೆ ಇದ್ದರೆ ಸಾಧ್ಯ ಆದ್ದರಿಂದ ಅದು ಶೂನ್ಯ ಅವರು ಒಂದು ಪುಸ್ತಕ ಬರೆದಿರಬಹುದು ಅವರು ಐದು ಪುಸ್ತಕ ಬರೆದಿರಬಹುದು ಹೀಗೆ ಮುಂದುವರೆವುದು ಈ ರೀತಿಯಾಗಿ ವಿವಿಧ ಪಿ1 ಪಿ2 ಪಿ3 P1 P2 P3 ಪ್ರಾಧ್ಯಾಪಕರು ಬಿ1 ಬಿ2 ಬಿ3 B1 B2 B3 ಎಂಬ ಪುಸ್ತಕಗಳೊಂದಿಗೆ ವಿಭಿನ್ನ ರೀತಿಯ ನೈಜ ಸಂಬಂಧಗಳನ್ನು ಹೊಂದಿರುತ್ತದೆ ಇದನ್ನು ಹೀಗೆ ಹೇಳುವುದಾದರೆ ಪುಸ್ತಕ ಬಿ1 ಅನ್ನು ಪ್ರಾಧ್ಯಾಪಕ ಪಿ1 ಮತ್ತು ಪಿ2 ಬರೆದಿರಬಹುದು ಪ್ರಾಧ್ಯಾಪಕ ಪಿ1 ಅವರು ಬಿ2 ಮತ್ತು ಬಿ3 ಎಂಬ ಎರಡು ಪುಸ್ತಕಗಳನ್ನು ಬರೆದಿರಬಹುದು ಪ್ರಾಧ್ಯಾಪಕ ಪಿ3 ಅವರು ಪುಸ್ತಕ ಬಿ3 ಅನ್ನು ಮಾತ್ರ ಬರೆದಿರಬಹುದು ಯಾವುದೇ ಪುಸ್ತಕವನ್ನು ಬರೆಯದ ಪಿ4 ಎಂಬ ಪ್ರಾಧ್ಯಾಪಕ ಖಚಿತವಾಗಿ ಇದ್ದರೆ ಅವರು ಅಸೋಸಿಯೇಟ್ ಆಗುವುದಿಲ್ಲ ಈ ರೀತಿ ವಿಭಿನ್ನ ಪ್ರಾಕಾರಗಳು ಆಗಬಹುದು ಇಲ್ಲಿ ಪುಸ್ತಕ ಬಿ4 ಅನ್ನು ಅಸೋಸಿಯೇಟ್ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅದು ಒಂದೇ ಎಂದು ಮಲ್ಟಿಪ್ಲಿಸಿಟಿ ಹೇಳುತ್ತದೆ ಆದ್ದರಿಂದ ನನ್ನಲ್ಲಿ ಪುಸ್ತಕವಿದ್ದರೆ ಪ್ರಾಧ್ಯಾಪಕರು ಕೂಡ ಈ ಬದಿಯಲ್ಲಿ ಇರಬೇಕು ಏಕೆಂದರೆ ಲೇಖಕ ಇಲ್ಲದೆ ಪುಸ್ತಕ ಇಲ್ಲ ಕನಿಷ್ಠ ಒಬ್ಬ ಲೇಖಕನಾದರು ಇರಬೇಕು ಆದರೆ ಪುಸ್ತಕವನ್ನು ಬರೆಯದೆ ಇರುವ ಪ್ರಾಧ್ಯಾಪಕ ನಿಮ್ಮ ಬಳಿ ಇರಬಹುದು ಇದೊಂದು ಅಸೋಸಿಯೇಷನ್ ನ ವಿಭಿನ್ನವಾದ ಪ್ರಮುಖ ಪರಿಕಲ್ಪನೆ ಇದು ಏನು ಎಂಬುದನ್ನು ನೋಡೋಣ ಅಸೋಸಿಯೇಷನ್ ಅಂತ್ಯದಲ್ಲಿ ಇದರ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದ್ದೇವೆ ನೀವು ಅಸೋಸಿಯೇಷನ್ ನ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಮತ್ತು ಅದರ ಅಸೋಸಿಯೇಷನ್ ನ ಶ್ರೇಣಿಗೆ ಹೇಗೆ ಸಂಚರಿಸುತ್ತೀರಿ ನೀವು ಅಸೋಸಿಯೇಷನ್ ಹೆಸರನ್ನು ಬರೆಯುವಾಗ ನೀವು ಸಾಮಾನ್ಯವಾಗಿ ಒಂದು ಏರೋ ಹಾಕುತ್ತೀರಿ ತುಂಬಿದ ಏರೋ ಅಸೋಸಿಯೇಷನ್ ನ ಓದುವ ಕ್ರಮವನ್ನು ಸೂಚಿಸುತ್ತದೆ ಪ್ರಾಧ್ಯಾಪಕರು ಪುಸ್ತಕಗಳನ್ನು ಬರೆದಿದ್ದಾರೆ ಅವರು ಪುಸ್ತಕ ಬರೆದ ಪ್ರಾಧ್ಯಾಪಕರಾಗಿ ಈ ಅಸೋಸಿಯೇಷನ್ ಅನ್ನು ಓದುವುದಿಲ್ಲ ಏರೋ ನೀವು ಈ ಬದಿಯಿಂದ ಓದಿ ಎಂದು ಸೂಚಿಸುತ್ತದೆ ಇದು ಕಡ್ಡಾಯವಲ್ಲ ಆದರೆ ಓದುವ ಕ್ರಮ ಅಸೋಸಿಯೇಷನ್ ನಲ್ಲಿ ಗುರುತಿಸಿದರೆ ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ಆದ್ದರಿಂದ ಅಸೋಸಿಯೇಷನ್ ನ ಕೊನೆಯಲ್ಲಿ ಇದು ಒಂದು ಮೂಲ ಪ್ರಾತಿನಿಧ್ಯವಾಗಿದೆ ನಾನು ಈಗಾಗಲೇ ಎರಡು ಬದಿಗಳ ಪಾತ್ರದ ಬಗ್ಗೆ ಮಾತನಾಡಿದ್ದೇನೆ ನಾವು ಮಾತನಾಡಿದ ಪುಸ್ತಕಗಳ ಗುಂಪು ಪ್ರಾಧ್ಯಾಪಕರ ಪಾತ್ರ ಆದ್ದರಿಂದ ಇದನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಈಗ ಅಸೋಸಿಯೇಷನ್ ಅಂತ್ಯವಾಗಬಹುದಾದ ಸಾಧ್ಯಾತೆ ಇರಬಹುದು ಹೇಗೆಂದರೆ ಅದು ಕ್ಲಾಸ್ ನ ಅಂತ್ಯದಿಂದ ಅಥವಾ ಅಸೋಸಿಯೇಷನ್ ನಿಂದ ಪಡೆದುಕೊಳ್ಳಬಹುದು ಡಾಟ್ ಹಾಕಿರುವುದರಿಂದ ಅಂತ್ಯದಲ್ಲಿ ಏನನ್ನೂ ಪ್ರತಿನಿಧಿಸಬಹುದು ನಾವೇನಾದರೂ ಡಾಟ್ ಹಾಕಿದರೆ ಅಸೋಸಿಯೇಷನ್ ಹೆಸರನ್ನು ಕಟ್ಟಿಸಬಹುದು ಮತ್ತು ಅದರಿಂದ ಅಸೋಸಿಯೇಷನ್ನಿನ ಅಂತ್ಯದ ಪ್ರಶ್ನೆ ಈ ಅಂತ್ಯದ ಹೆಸರು ಪ್ರಶ್ನೆ ಪ್ರಶ್ನೆ ಕಟ್ಟುವವ ಹೊಂದಿರುತ್ತಾನೆ ಆದ್ದರಿಂದ ಪ್ರಶ್ನೆ ಕಟ್ಟುವವನು ಪ್ರಾಕೃತಿಕವಾಗಿ ಪ್ರಶ್ನೆ ಹೊಂದಿದ್ದರು ಅಸೋಸಿಯೇಷನ್ ಅನ್ನು ಕಟ್ಟಲು ಸಾಧ್ಯವಿಲ್ಲ ಈ ರೀತಿಯಾಗಿ ಅಸೋಸಿಯೇಷನ್ ಅಂತ್ಯವನ್ನು ನಿರ್ದಿಷ್ಟಪಡಿಸಬಹುದು ನ್ಯಾವಿಗಬಿಲಿಟಿ ಪ್ರಶ್ನೆಗಳ ಬಗೆಗೆ ನಾವೀಗ ನೋಡೋಣ ಅದೆನೆಂದರೆ ನನಗೆ ಎರಡು ಕ್ಲಾಸ್ ಅಸೋಸಿಯೇಟ್ ಆಗಿದ್ದು ಒಂದು ಕ್ಲಾಸ್ ನಿಂದು ಇನ್ನೊಂದು ಕ್ಲಾಸ್ ಗೆ ಹೇಗೆ ಹೋಗಲು ಸಾಧ್ಯ ಮತ್ತು ಈ ಕ್ಲಾಸ್ ನ ಒಬ್ಜೆಕ್ಟ್ ನನ್ನಲ್ಲಿದ್ದರೆ ಅಸೋಸಿಯೇಷನ್ ಅಥವಾ ಸಂಬಂಧ ಈ ಒಬ್ಜೆಕ್ಟ್ ಗಳು ನೀಡುವಲ್ಲಿ ಇರುತ್ತದೆ ಈಗ ಕೊಟ್ಟಿರುವ ಒಬ್ಜೆಕ್ಟ್ ನಿಂದ ನಾನು ಸಂಬಂಧಿತ ಒಬ್ಜೆಕ್ಟ್ ನ ಬಳಿ ಹೋಗಬಹುದೆ ಇಲ್ಲಿ ಕೊಟ್ಟಿರುವ ಒಬ್ಜೆಕ್ಟ್ ಇನ್ನೊಂದು ಬದಿಯಲ್ಲಿ ಸಂಬಂಧಿತ ಒಬ್ಜೆಕ್ಟ್ ಆಗಿದೆಯೇ ಮತ್ತು ಹೀಗೆ ಮುಂದುವರೆಯುತ್ತದೆಯೇ ಆದ್ದರಿಂದ ನಮಗೆ ನ್ಯಾವಿಗಬಿಲಿಟಿ ಯಾವ ದಿಕ್ಕಿನಿಂದ ಅಥವಾ ಒಂದು ಒಬ್ಜೆಕ್ಟ್ ಈ ಬದಿಯಿಂದ ಇನ್ನೊಂದು ಒಬ್ಜೆಕ್ಟ್ ಈ ಬದಿಗೆ ಯಾವ ದಿಕ್ಕಿನಿಂದ ಹೋಗಬಹುದು ಎಂದು ಹೇಳುತ್ತದೆ ಆದ್ದರಿಂದ ನ್ಯಾವಿಗಬಿಲಿಟಿ ಸಾಮರ್ಥ್ಯವನ್ನು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು ಇವುಗಳು ನಾವು ಬಳಸುವ ವಿವಿಧ ಚಿಹ್ನೆಗಳಾಗಿವೆ ನಾನು ನಿರ್ದಿಷ್ಟಪಡಿಸದ ಪ್ರಮುಖ ಚಿಹ್ನೆಗಳ ಇದ್ದರೆ ನೋಡಿ ಯಾವುದೆ ವಿಷಯಗಳು ಒಂದು ಫ್ಲಾಟ್ ಸಂಪರ್ಕವಾಗಿರುತ್ತದೆ ಮತ್ತು ನಾವು ನ್ಯಾವಿಗಬಿಲಿಟಿ ಯನ್ನು ನಿರ್ದಿಷ್ಟಪಡಿಸುವುದು ಬೇಡ ಎಂದು ಹೇಳತ್ತೇವೆ ಆದ್ದರಿಂದ ಇದನ್ನು ಅನಿರ್ದಿಷ್ಟ ನ್ಯಾವಿಗಬಿಲಿಟಿ ಎಂದು ಕರೆಯುತ್ತೇವೆ ನಾನು ಇನ್ನೂ ಮಾಡೆಲ್ ಮಾಡಲು ಸಾಧ್ಯವಾಗಲಿಲ್ಲ ಅದನ್ನು ಹೇಗೆ ನ್ಯಾವಿಗೇಟ್ ಮಾಡಬಹುದು ಅಥವಾ ಏರೋ ವನ್ನು ನಿರ್ದೆಶಿಸಬಹುದು ಆದ್ದರಿಂದ ಎ2 ಯಿಂದ ಬಿ2 ಅನ್ನು ನ್ಯಾವಿಗೇಟ್ ಮಾಡಬಹುದು ಎ2 ಒಬ್ಜೆಕ್ಟ್ ಅನ್ನು ನ್ಯಾವಿಗೇಟ್ ಮಾಡಬಹುದು ಅಸೋಸಿಯೇಟ್ ಆಗಿರುವ ಬಿ2 ಒಬ್ಜೆಕ್ಟ್ ಅನ್ನು ಕಂಡುಹಿಡಿಯಬಹುದು ಇದು ಮೂಲ ಪರಿಕಲ್ಪನೆ ನಾನು ನ್ಯಾವಿಗೇಷನ್ ಅನ್ನು ದಾಟಬಲ್ಲೆ ನಾನು ಒಂದು ಬದಿಯನ್ನು ದಾಟಿದರೆ ಎ3 ಯನ್ನು ಬಿ3 ಯಿಂದ ನ್ಯಾವಿಗೇಟ್ ಮಾಡಲಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಏನನ್ನು ಡ್ರಾಯಿಂಗ್ ಮಾಡಲಾಗದಿದ್ದರೆ ಎಚ್ಚರವಹಿಸಿ ಇದು ವಿಭಿನ್ನವಾಗಿದೆ ಮತ್ತು ನಾವೇನನ್ನು ಡ್ರಾ ಮಾಡದಿದ್ದರೆ ಅದು ನಿರ್ಧಿಷ್ಟಪಡಿಸಲಾಗುವುದಿಲ್ಲ ಅದು ಏನೆಂದರೆ ನಾನು ನ್ಯಾವಿಗೇಟ್ ಮಾಡಲು ಆಗುಬಹುದು ನ್ಯಾವಿಗೇಟ್ ಮಾಡಲಾಗದೆ ಇರಬಹುದು ಅದು ಗೊತ್ತಾಗುವುದಿಲ್ಲ ಆದರೆ ನೀವು ದಾಟಿದಾಗ ನ್ಯಾವಿಗೇಟ್ ಮಾಡಲಾಗುವುದಿಲ್ಲ ಎಂದು ಹೇಳುತ್ತದೆ ಅದು ಬಿ3 ಒಬ್ಜೆಕ್ಟ್ ಕೊಟ್ಟಿದ್ದು ಈ ಅಸೋಸಿಯೇಷನ್ ನಾ ಎ3 ಒಬ್ಜೆಕ್ಟ್ ಗೆ ಸಂಬಂಧಿಸಿದ ಎ3 ಒಬ್ಜೆಕ್ಟ್ ಆಗಿರುತ್ತದೆ ಅದರ ಮುಖಾಂತರ ನಾನು ಬರಲಾಗುವುದಿಲ್ಲ ಇಲ್ಲಿ ನೀವು ಇದನ್ನು ಗಮನಿಸಿದರೆ ಈ ಭಾಗವು ನ್ಯಾವಿಗೇಬಲ್ ಮಾಡಲಾಗುವುದಿಲ್ಲ ಮತ್ತು ಈ ಭಾಗವು ಅನಿರ್ದಿಷ್ಟವಾಗಿದೆ ಅಂತೆಯೇ ಹೆಚ್ಚಿನ ಉದಾಹರಣೆಗಳನ್ನು ಇಲ್ಲಿ ನೀಡಲಾಗಿದೆ ಇದು ನ್ಯಾವಿಗೇಬಲ್ ಮಾಡಲಾಗುವುದಿಲ್ಲ ಇದನ್ನು ನ್ಯಾವಿಗೇಟ್ ಮಾಡಬಹುದು ಇಲ್ಲಿ ಅದು ದ್ವಿಮುಖ ನ್ಯಾವಿಗೇಶನ್ ನೀವು ಯಾವುದೇ ಬದಿಯಲ್ಲಿ ಒಬ್ಜೆಕ್ಟ್ ಗಳನ್ನು ಹೊಂದಬಹುದು ಮತ್ತು ಇನ್ನೊಂದಕ್ಕೆ ನ್ಯಾವಿಗೇಟ್ ಮಾಡಬಹುದು ಇದು ಯಾವುದೇ ನ್ಯಾವಿಗೇಶನ್ ಗೆ ಅನುಮತಿಸುವುದಿಲ್ಲ ಆದ್ದರಿಂದ ನೀವು ಇಲ್ಲಿ ಒಬ್ಜೆಕ್ಟ್ ಹೊಂದಿದ್ದರೆ ಈ ಪ್ರತ್ಯೇಕ ಅಸೋಸಿಯೇಷನ್ ನ್ಯಾವಿಗೇಶನ್ ಮೂಲಕ ಅಸೋಸಿಯೇಟೆಡ್ ಒಬ್ಜೆಕ್ಟ್ ಅನ್ನು ನೀವು ಕಂಡುಹಿಡಿಯಲಾಗುವುದಿಲ್ಲ ಹಾಗು ಬಿ6 ಕಡೆಯಿಂದ ಎ6 ಬದಿಗೆ ಹಿಂತಿರುಗುವುದು ಅಷ್ಟೇ ನಿಜ ಆದ್ದರಿಂದ ಇವು ಕ್ಲಾಸ್ ಡೈಗ್ರಾಮ್ ಅನುಮತಿಸುವ ವಿಭಿನ್ನ ನ್ಯಾವಿಗಬಿಲಿಟಿ ಆಗಿದೆ ಮುಂದಿನದು ಸರಳವಾಗಿ ಅರ್ಥಮಾಡಿಕೊಳ್ಳುವ ಕಾರ್ಯಾಚರಣೆಗಳು ಹೆಚ್ಚಿನ ಅಸೋಸಿಯೇಷನ್ ಗಳು ಬೈನರಿ ಮತ್ತು ಇವುಗಳು ಒಂದು ಸಾಲಿಗೆ ಹೇಗೆ ಸಂಬಂಧಿಸಿವೆ ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ ಮತ್ತು ಇದರೊಂದಿಗೆ ನಾನು ಆ ಎಲ್ಲಾ ನ್ಯಾವಿಗಬಿಲಿಟಿ ಓದುವ ದಿಕ್ಕುಗಳು ಹೆಸರು ಮತ್ತು ಇವೆಲ್ಲವನ್ನು ಹೊಂದಬಹುದು ಇದು ಈಗಾಗಲೇ ನೋಡಿದ ಉದಾಹರಣೆ ಇದು ಅಸೋಸಿಯೇಷನ್ ನ ಹೆಸರು ಇದು ಓದುವ ದಿಕ್ಕು ಮತ್ತು ಇದು ಉತ್ತಮ ಬೈನರಿ ಅಸೋಸಿಯೇಷನ್ ಅನ್ನು ರಚಿಸುತ್ತಿದೆ ನನ್ನಲ್ಲಿ ಎನ್ ಎ ಆರ್ ಯೈ ಅಸೋಸಿಯೇಷನ್ ಇದ್ದರೆ ಈ ರೀತಿಯ ಡೈಮಂಡ್ ಅನ್ನು ಉಪಯೋಗಿಸಿ ತೆರೆದ ಡೈಮಂಡ್ ದೊಡ್ಡ ತೆರೆದ ಡೈಮಂಡ್ ಮತ್ತು ವಿವಿಧ ಕ್ಲಾಸ್ ಗಳನ್ನು ವಿವಿಧ ಬದಿಯಲ್ಲಿ ಸಂಪರ್ಕಿಸಿ ಮತ್ತು ಅಸೋಸಿಯೇಷನ್ ನ ಹೆಸರೆನ್ನೆ ನಾವು ಡೈಮಂಡ್ ಗೆ ಹೆಸರಾಗಿ ನೀಡುತ್ತೇವೆ ಡೈಮಂಡ್ ಗೆ ನಾಲ್ಕು ಬದಿ ಇದ್ದು ಅಸೋಸಿಯೇಷನ್ ನ ನಾಲ್ಕು ಕ್ಲಾಸ್ ಗಳಿಗೆ ಸಂಪರ್ಕಿಸಿಸಬಹುದು ಎಂದು ದಯವಿಟ್ಟು ಯೋಚಿಸಬೇಡಿ ಅಸೋಸಿಯೇಷನ್ ಯಾವುದೇ ಅನಿಯಂತ್ರಿತ ಆರೀಟಿ ಹೊಂದಬಹುದು ಹಾಗಾಗಿ ಐದು ಆರು ಎಂಟು ಹತ್ತು ವಿವಿಧ ಕ್ಲಾಸ್ ಗಳನ್ನು ಎನ್ ಎ ಆರ್ ಯೈ ಅಸೋಸಿಯೇಷನ್ ಮೂಲಕ ನಾನು ಸಂಪರ್ಕಿಸುವ ಸಾಧ್ಯತೆಯಿದೆ ಆದರೆ ಬೈನರಿ ಸಾಮಾನ್ಯವಾಗಿರುವುದು ಅಷ್ಟೇ ನಿಜ ಟರ್ನೆರಿ ಯನ್ನು ಸಾಕಷ್ಟು ಬಾರಿ ಕಾಣಬಹುದು ಆದರೆ ಅಸೋಸಿಯೇಷನ್ ನ ಶ್ರೇಣಿಗಳನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಕಷ್ಟಕರ ಹಾಗೂ ಮಾಡೆಲ್ ಮಾಡಲು ತುಂಬಾ ಕಷ್ಟಕರ ಮತ್ತು ನಿರ್ವಹಣೆಯು ಕೂಡ ತುಂಬಾ ಕಷ್ಟಕರ ಆದ್ದರಿಂದ ಸಾಮಾನ್ಯವಾಗಿ ಅವುಗಳು ಪುನರಾವರ್ತನೆಯನ್ನು ನೋಡುವುದಿಲ್ಲ ಉದಾಹರಣೆಗೆ ಟರ್ನೆರಿ ರೀತಿಯ ಅಸೋಸಿಯೇಷನ್ ಗೆ ಒಂದು ಒಳ್ಳೆಯ ಉದಾಹರಣೆ ನೀವು ವೇಳಾಪಟ್ಟಿಗೆ ಅನುಗುಣವಾಗಿ ಕ್ಲಾಸ್ ಗಳಲ್ಲಿ ಕೆಲಸ ಮಾಡುತ್ತಿದ್ದೀರಿ ಎಂದು ಭಾವಿಸೋಣ ಆದ್ದರಿಂದ ಕೊಠಡಿ ಯಾವುದು ಎಂದು ನೀವು ತಿಳಿದುಕೊಳ್ಳಬೇಕು ವಿಷಯ ಯಾವುದು ಎಂದು ನೀವು ತಿಳಿದುಕೊಳ್ಳಬೇಕು ಶಿಕ್ಷಕರು ಯಾರು ಎಂದು ನೀವು ತಿಳಿದುಕೊಳ್ಳಬೇಕು ಹೀಗೆ ಈ ಮೂರು ಕ್ಲಾಸ್ ಗಳ ಮಧ್ಯೆ ಕೊಠಡಿ ಆದ್ದರಿಂದ ನನಗೆ ಕೊಠಡಿ ಇದೆ ನನಗೆ ವಿಷಯವಿದೆ ಮತ್ತು ನಾನು ಶಿಕ್ಷಕರನ್ನು ಹೊಂದಿರುತ್ತಾನೆ ಹಾಗಾಗಿ ನಾನು ಟರ್ನೆರಿ ಸಂಬಂಧವನ್ನು ಹೊಂದಬಹುದು ಯಾವ ವಿಷಯ ಯಾವ ಶಿಕ್ಷಕರು ಯಾವ ಕೊಠಡಿಯಲ್ಲಿ ಎಂದು ವೇಳಾಪಟ್ಟಿಯನ್ನು ನಿಗದಿಪಡಿಸಿ ಎಂದು ಹೇಳುತ್ತದೆ ಆದ್ದರಿಂದ ಇದು ಟರ್ನೆರಿ ಸಂಬಂಧ ಟ್ರಿಪ್ಲೆಟ್ ಗೆ ಸಂಬಂಧಿಸಿದ ಮಾಹಿತಿಯನ್ನು ಅದು ಪ್ರತಿನಿಧಿಸುತದೆ ಏಕೆಂದರೆ ಎಲ್ಲಾ ಮಂಗಳವಾರ ಎರಡನೇ ಅವಧಿಗೆ ಒಂದು ವಿಷಯವನ್ನು ನಿಗಧಿಪಡಿಸಿದ ಶಿಕ್ಷಕರು ತೆಗೆದುಕೊಳ್ಳುತಾರೆ ಇದರೊಂದಿಗೆ ನಾವು ಪ್ರಯತ್ನಿಸುವುದಾದರೆ ಕೋರ್ಸ್ ಗೆ ಹಾಜರಾಗುವ ವಿದ್ಯಾರ್ಥಿಗಳನ್ನು ಮಾಡೆಲ್ ಮಾಡಲು ಪ್ರಯತ್ನಿಸೋಣ ಆಗ ನಾನು ಸಂಬಂಧಿಸಿದ ಹಾಜರಿಯನ್ನು ಹಾಕಬಹುದು ಮತ್ತು ಇದು ಆರಿಟಿ ನಾಲ್ಕರೊಂದಿಗೆ ಸಂಬಂಧಿಸುತದೆ ಆದರೆ ನೀವು ಅರ್ಥಮಾಡಿಕೊಂಡಂತೆ ಇದು ವಿಶ್ಲೇಷಿಸಲು ಮತ್ತು ಅನುಸರಿಸಲು ಖಂಡಿತವಾಗಿಯೂ ಹೆಚ್ಚು ಕಷ್ಟಕರವಾಗುತ್ತದೆ ಆದರೆ ಸಾಮಾನ್ಯವಾಗಿ ನಾವು ಬೈನರಿ ಸಂಬಧಿತ ನಿಯಮಗಳನ್ನು ವಿಭಜಿಸಲು ಪ್ರಯತ್ನಿಸುತ್ತೇವೆ ಮತ್ತು ಕೆಲವೊಮ್ಮೆ ಟೆರ್ನರಿ ಸಂಬಧವನ್ನು ಉಪಯೋಗಿಸಿ ಇದು ವಿವಿಧ ಕ್ಲಾಸ್ ಡೈಗ್ರಾಮ್ ಗಳನ್ನೂ ತೋರಿಸುವ ನಿದರ್ಶನಗಳಷ್ಟೇ ಇದು ಅರೋಗ್ಯ ಸಂಸ್ಥೆ ಇದ್ದಂತೆ ಈ ಉದಾಹರಣೆಗಳಲ್ಲಿ ಬೇಕಾದಷ್ಟು ವಿವರಗಳು ಇರಬಹುದು ಆದ್ದರಿಂದ ನಾನು ಕೆಲವು ಮಾದರಿ ಅಂಶಗಳನ್ನು ಮಾತ್ರ ಮಾತನಾಡುತ್ತೆನೆ ನೀವು ಅರ್ಥ ಮಾಡಿಕೊಳ್ಳಲು ಸಮಯವನ್ನು ತೆಗೆದುಕೊಂಡು ಪ್ರಯತ್ನಿಸಬೇಕು ಈ ಉದಾಹರಣೆಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಬೇಕು ಅದು ಏನೆಂದು ಈ ಡೈಗ್ರಾಮ್ ಅನ್ನು ಹೇಗೆ ಓದಿ ಮಾಹಿತಿಯನ್ನು ಪಡೆಯಬೇಕು ಎಂದು ಬೇಗ ಅರ್ಥೈಸಿಕೊಳ್ಳುವಿರಿ ಉದಾಹರಣೆಗೆ ಕೆಲವು ಸಮಸ್ಯೆಗಳಿಗೆ ಅವಶ್ಯವಿರುವ ಕಾರ್ಯವಿಧಾನಗಳನ್ನು ನಾವು ನೋಡಬಹುದು ಮಾಡೆಲಿಟಿ ಪ್ರದರ್ಶಿತ ಕಾರ್ಯವಿಧಾನಗಳ ಹೆಜ್ಜೆಯೊಂಧಿಗೆ ಒಂದು ಅಸೋಸಿಯೇಷನ್ ಇದೆ ಎಂದು ನಾವು ಹೇಳುತ್ತೇವೆ ಆ ಕಾರ್ಯವಿಧಾನಗಳಿಗೆ ಕೆಲವು ವಿಷಯಗಳನ್ನು ನೀವು ಮಾಡಬೇಕಾಗಿದೆ ಉದಾಹರಣೆಗೆ ಈ ಸಿ ಜಿ ಮಾಡಬೇಕಾದರೆ ಎಲ್ಲ ಈ ಸಿ ಜಿ ಲೀಡ್ ಗಳಿಗೆ ಕೆಲವು ನಿಗಧಿಪಡಿಸಿದ ದ್ರವವನ್ನು ಸೇರಿಸಬೇಕು ಆಗ ಮೊಡೆಲಿಟಿ ಎಂದೆನಿಸಿಕೊಳ್ಳುತ್ತದೆ ಬೈನೆರಿ ಅಸೋಸಿಯೇಷನ್ ಹಾಗೂ ಈ ಕ್ಲಾಸ್ ನ ನಡುವೆ ಅಸೋಸಿಯೇಷನ್ ಸಂಬಂಧವಿದೆ ಎಂದು ನೀವು ಹೇಳುತ್ತಿದ್ದೀರಿ ಮತ್ತು ಈ ಕ್ಲಾಸ್ ಫಲಿತಾಂಶವಾಗಿರುತ್ತದೆ ಆದ್ದರಿಂದ ವಿನಂತಿಸಿದ ಕಾರ್ಯವಿಧಾನ ಫಲಿತಾಂಶವು ಮೊಡಾಲಿಟಿ ಕಾರ್ಯವಿಧಾನ ಹಂತದಲ್ಲಿ ಪ್ರದರ್ಶಿಸಲಾಗಿದೆ ಮತ್ತು ಮುಲ್ಟಿಪ್ಲಿಸಿಟಿಯು ಶೂನ್ಯ ಡಾಟ್ ಡಾಟ್ ಸ್ಟಾರ್ ಶೂನ್ಯ ಡಾಟ್ ಡಾಟ್ ಸ್ಟಾರ್ ಆಗಿದೆ ಇದೇನೆಂದರೆ ಈ ಕಾರ್ಯವಿಧಾನಗಳಲ್ಲಿ ಯಾವುದರಲ್ಲಿಯೂ ಫಲಿತಾಂಶ ಇಲ್ಲ ಮೊಡಾಲಿಟಿ ಪ್ರದರ್ಶಿತ ಕಾರ್ಯಗಳ ಹಂತವು ವಿನಂತಿಸಿದ ಕಾರ್ಯವಿಧಾನಗಳಿಗಿಂತ ಏರಿಕೆಯಾಗದು ಆದರೆ ಅಸೋಸಿಯೇಷನ್ ಗಳ ಯಾವುದೇ ಆರ್ಬಿಟ್ರೇರಿ ಸಂಖ್ಯೆ ಹೊಂದಬಹುದು ವಿವಿಧ ರೀತಿಯ ಬೈನರಿ ಅಸೋಸಿಯೇಷನ್ ಭಾಗಿಯಾಗಿವೆ ಎಂದು ನೀವು ನೋಡಬಹುದು ಹಾಗಾಗಿ ನಾನು ವಿನಂತಿಸುತ್ತಿದ್ದೇನೆ ಮತ್ತು ಇದರಲ್ಲಿ ನ್ಯಾವಿಗಬಿಲಿಟಿ ಯನ್ನು ನಿರ್ದಿಷ್ಟಪಡಿಸಲಾಗಿಲ್ಲ ಏರೋ ಗಳ ಕೊನೆಯಲ್ಲಿ ಯಾವುದೇ ದಿಕ್ಕುಗಳು ನೀವು ನೋಡಲಾಗುವುದಿಲ್ಲ ಅದು ಮೂಲತಃ ನಾವಿಗೇಬಿಲಿಟಿ ನಿರ್ಧಿಷ್ಟವಾಗಿಲ್ಲ ಎಂದು ಹೇಳುತ್ತದೆ ಆದ್ದರಿಂದ ಉದಾಹರಣೆಗೆ ಸೌಲಭ್ಯ ಮತ್ತು ಭೇಟಿ ನಡುವೆ ಅಸೋಸಿಯೇಷನ್ ಹೊಂದಿದೆ ಆದ್ದರಿಂದ ಒಂದು ಸೌಲಭ್ಯವವು ಹಲವು ಬಾರಿ ಭೇಟಿ ಮಾಡಬಹುದು ಆದರೆ ಒಂದು ಭೇಟಿ ಯಾವಾಗಲೂ ಒಂದು ಅನನ್ಯವಾದ ಸೌಲಭ್ಯವಾಗಿರುತ್ತದೆ ಎರೆಡು ಸೌಲಭ್ಯಗಳಲ್ಲಿ ಒಂದೇ ಸಲ ಇರಲು ಸಾಧ್ಯವಿಲ್ಲ ಆದ್ದರಿಂದ ಈ ಭಾಗವು ಒಂದೇ ಆದರೆ ಈ ಭಾಗವು ಶೂನ್ಯ ಡಾಟ್ ಡಾಟ್ ಸ್ಟಾರ್ ಆಗಿದೆ ಆದ್ದರಿಂದ ದಯವಿಟ್ಟು ಸ್ವಲ್ಪ ಸಮಯವನ್ನು ಕಳೆಯಿರಿ ಮತ್ತು ನಾನು ಈ ಡಯಾಗ್ರಾಮ್ ಎಲ್ಲಿಂದ ಪಡೆದಿದ್ದೇನೆ ಎಂಬುವುದಕ್ಕೆ ಯು ಆರ್ ಎಲ್ ಪಾಯಿಂಟರ್ ಅನ್ನು ನೀಡಿದ್ದೇನೆ ನೀವು ಈ ನಿರ್ದಿಷ್ಟ ಯು ಆರ್ ಎಲ್ ಗೆ ಹೋದರೆ ಅಲ್ಲಿ ಯು ಎಂ ಎಲ್ 2 5 ಡಯಾಗ್ರಾಮ್ ಗಳ ಅವಲೋಕಿತ ಚರ್ಚೆ ಇರುತ್ತದೆ ವಿವರವಾದ ವಿವರಣೆ ಅಥವಾ ಈ ಸಮಸ್ಯೆ ಯಾವುದು ಎಂಬ ಹೆಚ್ಚಿನ ವಿವರಣೆಯನ್ನು ಮತ್ತು ಕ್ಲಾಸ್ ಡಯಾಗ್ರಾಮ್ ಅನ್ನು ಹೇಗೆ ಓದಬೇಕು ಎಂಬುವುದನ್ನು ಕಾಣುತ್ತೀರಿ ಇವುಗಳು ಎಲ್ಎಂಎಸ್ ಸಿಸ್ಟಮ್ ನ ವಿಭಿನ್ನ ಅಸೋಸಿಯೇಷನ್ associations ಆಗಿದೆ ಸಂಬಂಧಗಳ ವರದಿ ಮಾಡುವಲ್ಲಿಂದ ರಜೆ ಕೋರುವಲ್ಲಿಯವರೆಗೆ ವಿಶೇಷ ಸಂಬಂಧಿಯಾಗಿದೆ ಮತ್ತು ಹೀಗೆ ಮುಂದುವರೆಯುತ್ತದೆ ಆದ್ದರಿಂದ ಇವು ವಿಭಿನ್ನ ಬೈನರಿ ಅಸೋಸಿಯೇಷನ್ ಗಳಾಗಿವೆ ಮುಂದಿನದು ಅಗ್ರಿಗೇಷನ್ ನಮಗೆಲ್ಲ ತಿಳಿದಿರುವ ಹೆಚ್ಎಎಸ್ ಎ HAS A ಸಂಬಂಧ ಮತ್ತು ಹಿಂದೆ ನಾವೆಲ್ಲ ನೋಡಿದಂತೆ ಹೆಚ್ಎಎಸ್ ಎ HAS A ಮತ್ತು ಹೆಚ್ಎಎಸ್ ನಡುವೆ ವ್ಯತ್ಯಾಸವಿದೆ ಅದು ಸದಸ್ಯತ್ವದ ಸಂಬಂಧವಾಗಿದೆ ಆದ್ದರಿಂದ ಹೂವಿಗೆ ಹೆಚ್ಎಎಸ್ ಎ HAS A ದಳವಿದೆ ಏಕೆಂದರೆ ದಳವು ಹೂವಿನ ಒಂದು ಭಾಗ ಆದರೆ ಗ್ರಂಥಾಲಯಕ್ಕೆ ಹೆಚ್ಎಎಸ್ ಬಳಕೆದಾರರು ಏಕೆಂದರೆ ಬಳಕೆದಾರ ಗ್ರಂಥಾಲಯ ಘಟಕದ ಭಾಗವಲ್ಲ ಆದ್ದರಿಂದ ಈ ಅಸೋಸಿಯೇಷನ್ ಪ್ರತಿನಿಧಿಸುವ ಅಗತ್ಯವಿದೆ ಈ ಹೆಚ್ಎಎಸ್ ಎ HAS A ಮತ್ತು ಹೆಚ್ಎಎಸ್ ಅನ್ನು ಆಧರಿಸಿ ನಿರ್ದಿಷ್ಟಪಡಿಸಲಾದ ಎರಡು ವಿಧದ ಅಸೋಸಿಯೇಷನ್ಗಳು ಇವೆ ಇವುಗಳನ್ನು ಅಗ್ರಿಗೇಷನ್ ಅಸೋಸಿಯೇಷನ್ ಎಂದು ಕರೆಯಲಾಗುತ್ತದೆ ಮೊದಲನೇಯದು ದುರ್ಬಲ ಅಗ್ರಿಗೇಷನ್ ತೆರೆದ ಡೈಮಂಡ್ ನಿಂದ ದುರ್ಬಲ ಅಗ್ರಿಗೇಷನ್ ಅನ್ನು ಪ್ರತಿನಿಧಿಸಲಾಗುತ್ತದೆ ಮತ್ತು ಇದಕ್ಕೆ ಮತ್ತೆ ಎರಡು ಕ್ಲಾಸ್ ಗಳು ಇರುತ್ತದೆ ಇದು ಬೈನರಿ ಅಗ್ರಿಗೇಷನ್ ಹಾಗೂ ಇದು ಒಂದು ಹೆಚ್ಎಎಸ್ ಎ HAS A ಅಥವಾ ಸದಸ್ಯತ್ವ ರೀತಿಯ ಅಗ್ರಿಗೇಷನ್ ಆದ್ದರಿಂದ ತ್ರಿಕೋನಕ್ಕೆ ಬದಿಗಳು ಅಥವಾ ಲೈನ್ ಭಾಗಗಳನ್ನು ಹೊಂದಿದೆ ಎಂದು ಅದು ಹೇಳುತ್ತದೆ ಈ ರೀತಿಯ ಡಯಾಗ್ರಾಮ್ ಹೊಂದಲು ನಿಮಗೆ ಈಗ ಸಾಧ್ಯವಿದೆ ನಿಮ್ಮಲ್ಲಿರುವ ಸೆಗ್ಮೆಂಟ್ ಅನೇಕ ತ್ರಿಕೋನಗಳೊಂದಿಗೆ ಅಸೋಸಿಯೇಟ್ ಆಗಿರಬಹುದು ನೀವು ಸೆಗ್ಮೆಂಟ್ ಕಡೆಯಿಂದ ನೋಡಿದಾಗ ಸ್ಟಾರ್ ನಲ್ಲಿ ಇರುವಂತೆ ಈ ಅಗ್ರಿಗೇಷನ್ ಅನ್ನು ಹಾಕಿ ತ್ರಿಕೋನದ ಭಾಗವಾಗಿರದೆ ಸೆಗ್ಮೆಂಟ್ ಸ್ವತಃ ಇರುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಯಾವುದೇ ಸಂಖ್ಯೆಗಳ ತ್ರಿಕೋನಗಳೊಂದಿಗೆ ಸೆಗ್ಮೆಂಟ್ ಅಸೋಸಿಯೇಟ್ ಆಗುತ್ತದೆ ಎಂದು ನಾವು ಹೇಳುತ್ತೇವೆ ಆದರೆ ಮೂರು ಸೆಗ್ಮೆಂಟ್ ಗಳೊಂದಿಗೆ ಮಾತ್ರ ಒಂದು ತ್ರಿಕೋನ ಅಸೋಸಿಯೇಟ್ ಆಗಬಹುದು ತದನಂತರ ಒಂದು ಹೆಸರನ್ನು ನೀವು ಅದಕ್ಕೆ ನೀಡಿ ಮತ್ತು ಈ ಸೆಗ್ಮೆಂಟ್ ಅನ್ನು ಬದಿಗಳು ಎಂದು ಕರೆಯಲಾಗುತ್ತದೆ ಎಂದು ಹೇಳಿ ಆದರೆ ಕೊನೆಯಲ್ಲಿ ಆ ಹೆಸರನ್ನು ಹಾಕಿ ಗ್ರಂಥಾಲಯ ಮತ್ತು ಬಳಕೆದಾರ ಎಂಬ ಪರಿಸ್ಥಿತಿ ನಿಮಗೆ ನಿರ್ಮಾಣವಾದರೆ ವೀಕ್ ಅಗ್ರಿಗೇಷನ್ ಎಂದು ನೀವು ಕರೆಯಿರಿ ಮತ್ತು ಅದರೊಂದಿಗೆ ಹೆಚ್ಚಿನ ಮಾಹಿತಿಗಾಗಿ ನಾವು ಟಿಪ್ಪಣಿ ಮಾಡಬಹುದು ಹಾಗಾಗಿ ವೀಕ್ ಅಗ್ರಿಗೇಷನ್ ಗಳಿಗೆ ಅದೇ ಸಂಬಂಧಗಳು ಎಂದು ಈಗ ನಾವು ಹೇಳುತ್ತೇವೆ ಇದು ಮೂರು ಇರಬೇಕೆಂದು ಹೇಳುತ್ತದೆ ಹಾಗೂ ಈಗ ಇದು ಅನನ್ಯವಾಗಿದೆ ಎಂದು ಹೇಳುತ್ತೇವೆ ಏಕೆಂದರೆ ಖಂಡಿತವಾಗಿಯೂ ನನಗೆ ಒಂದು ಸೆಗ್ಮೆಂಟ್ ಇಲ್ಲಿ ಇದ್ದರೆ ಒಂದು ಸೆಗ್ಮೆಂಟ್ ಇಲ್ಲಿ ಇದ್ದರೆ ಮತ್ತು ಇಲ್ಲಿ ಒಂದು ಸೆಗ್ಮೆಂಟ್ ಇದ್ದರೆ ತ್ರಿಕೋನವಲ್ಲ ಎಲ್ಲಾ ಮೂರು ಸೆಗ್ಮೆಂಟ್ ಗಳು ತ್ರಿಕೋನವನ್ನು ನೀಡುವುದಿಲ್ಲ ಅವುಗಳು ಅತಿಕ್ರಮಿಸದ ಅನನ್ಯ ಸೆಗ್ಮೆಂಟ್ ಗಳು ಆಗಿವೆ ಆದ್ದರಿಂದ ನಾವು ಇಲ್ಲಿ ತ್ರಿಕೋನದಿಂದ ನ್ಯಾವಿಗಬಿಲಿಟಿ ಯನ್ನು ಸಹ ನಿರ್ದಿಷ್ಟಪಡಿಸಿದ್ದೇವೆ ಅಲ್ಲಿಂದ ನೀವು ಸೆಗ್ಮೆಂಟ್ ಗೆ ಹೋಗಬಹುದು ಎಂದು ಹೇಳಲಾಗುತ್ತಿದೆ ಸಾಕಷ್ಟು ಅರ್ಥವಾಗುವಂತೆ ತ್ರಿಕೋನದಿಂದ ನೀವು ಯಾವುದನ್ನು ನಿರ್ಧರಿಸಬಹುದು ಇತರ ರೀತಿಯ ಅಗ್ರಿಗೇಷನ್ ಸಂಯೋಜಿತನೆಯವಾಗಿದೆ ಅಲ್ಲಿ ಒಂದು ಭಾಗವು ಇನ್ನೊಂದರ ಭಾಗವಾಗಿದೆ ಆದ್ದರಿಂದ ನಾವು ಮತ್ತೆ ಹೂವು ಮತ್ತು ದಳಕ್ಕೆ ಹಿಂತಿರುಗಿದರೆ ಈ ರೀತಿಯದ್ದನ್ನು ಪಡೆಯುತ್ತೇವೆ ಮತ್ತು ಇದು ತುಂಬಿದ ಡೈಮಂಡ್ ನಿಂದ ಗೊತ್ತುಪಡಿಸಲಾಗಿದೆ ಆದ್ದರಿಂದ ಡೈಮಂಡ್ ತುಂಬಿದ್ದರೆ ಇದು ಸ್ಟ್ರಾಂಗ್ ಅಗ್ರಿಗೇಷನ್ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಫೋಲ್ಡರ್ ಮತ್ತು ಫೈಲ್ ನಡುವೆ ಸ್ಟ್ರಾಂಗ್ ಅಗ್ರಿಗೇಷನ್ ಇದೆ ಎಂದು ನೀವು ಹೇಳುತ್ತಿರುವಿರಿ ಏಕೆಂದರೆ ಫೋಲ್ಡರ್ಗಳಲ್ಲಿ ಫೈಲ್ಗಳು ಇರುತ್ತದೆ ಆದ್ದರಿಂದ ನೀವು ಫೋಲ್ಡರ್ ಅನ್ನು ಅಳಿಸಿದರೆ ಅದು ಫೈಲ್ಗಳನ್ನು ಸಹ ಅಳಿಸುತ್ತದೆ ಆದ್ದರಿಂದ ಅವುಗಳೆಲ್ಲವು ಫೈಲ್ನ ಒಂದು ಭಾಗಗಳು ನೀವು ಎಲ್ಲಾದರೂ ಹೂವನ್ನು ನಾಶಮಾಡಿದರೆ ದಳಗಳು ಸಹ ನಾಶವಾಗುತ್ತವೆ ಹಾಗೆಯೇ ನಿಮ್ಮಲ್ಲಿರುವಾಗಲೆಲ್ಲಾ ಇದು ವಾಸ್ತವವಾಗಿ ಹೆಚ್ಎಎಸ್ ಎ HAS A ಮಾಡೆಲಿಂಗ್ ಅಥವಾ ಬೈನರಿ ಅಸೋಸಿಯೇಷನ್ ನ ಪರಿಭಾಷೆಯಲ್ಲಿ ಸಂಬಂಧಿತ ಭಾಗಗಳಾಗಿವೆ ಈ ಬದಿಯ ಕೊನೆಯಲ್ಲಿ ಖಂಡಿತವಾಗಿಯೂ ಹೆಸರನ್ನು ಹಾಕಬಹುದು ಫೋಲ್ಡರ್ ಗಳಲ್ಲಿ ಅರ್ಬೀಟರಿ ಸಂಖ್ಯೆಗಳ ಫೈಲ್ಗಳು ಇರುತ್ತದೆ ಆದರೆ ಒಂದು ಫೋಲ್ಡರ್ ನಲ್ಲಿ ಒಂದು ಫೈಲ್ ಮಾತ್ರ ಇರಲು ಸಾಧ್ಯ ಆದ್ದರಿಂದ ಮಲ್ಟಪ್ಲಿಸಿಟಿ ಸ್ಪಷ್ಟವಾಗಿರುತ್ತದೆ ಈಗ ನಾವು ಲೈಬ್ರರಿ ಡೊಮೇನ್ ಮಾಡೆಲ್ ಅನ್ನು ಹಿಂತಿರುಗಿ ಮತ್ತಷ್ಟು ನೋಡಿದಾಗ ಮತ್ತು ಕೊನೆಯ ಮಾಡ್ಯೂಲ್ ನಲ್ಲಿ ನಾವು ನೋಡಿದಂತೆ ಉದಾಹರಣೆಗೆ ನೋಡುವುದಾದರೆ ನಮ್ಮಲ್ಲಿ ಬಳಕೆದಾರರ ಖಾತೆಗಳು ಮತ್ತು ಗ್ರಂಥಾಲಯವು ಇದೆ ಆಗ ಅದರ ನಡುವೆ ವೀಕ್ ಅಸೋಸಿಯೇಷನ್ ಇರುತ್ತದೆ ಇದು ಅದರ ನಡುವಿನ ವೀಕ್ ಅಸೋಸಿಯೇಷನ್ ಗಳಾಗಿದೆ ಮತ್ತು ಖಾತೆಯು ನಿರ್ದಿಷ್ಟ ಗ್ರಂಥಾಲಯಕ್ಕೆ ಸೇರಿದೆ ಎಂದು ಅದು ಹೇಳುತ್ತದೆ ಆದರೆ ಬಳಕೆದಾರರು ಬರುವಂತಹ ಗ್ರಂಥಾಲಯಕ್ಕೆ ಹಲವು ಈ ತರಹದ ಖಾತೆಗಳು ಹೊಂದಿರಬಹುದು ಅಂತೆಯೇ ವಿಭಿನ್ನ ಪುಸ್ತಕಗಳನ್ನು ಪಟ್ಟಿ ಮಾಡುವ ಕ್ಯಾಟಲಾಗ್ ಮತ್ತು ಗ್ರಂಥಾಲಯು ಸ್ಟ್ರಾಂಗ್ ಅಗ್ರಿಗೇಷನ್ ನೊಂದಿಗೆ ಅಸೋಸಿಯೇಟ್ ಆಗಿದೆ ಎಂದು ಅದು ಹೇಳುತ್ತದೆ ಮತ್ತು ಯಾವುದನ್ನು ನಿರ್ದಿಷ್ಟಪಡಿಸಲಾಗಿಲ್ಲ ಇದರರ್ಥ ಇದು ಒಂದು ಒಂದು ಗ್ರಂಥಾಲಯವು ಏಕಮಾತ್ರ ಕ್ಯಾಟಲಾಗ್ ಅನ್ನು ಹೊಂದಿದೆ ಮತ್ತು ಕ್ಯಾಟಲಾಗ್ಗಳು ಒಂದು ಗ್ರಂಥಾಲಯಕ್ಕೆ ಸೇರಿದೆ ಉದಾಹರಣೆಗೆ ಕುತೂಹಲಹುಟ್ಟಿಸುವಂತೆ ಇಲ್ಲಿ ಗ್ರಂಥಾಲಯ ಮತ್ತು ಪುಸ್ತಕಗಳು ಸ್ಟ್ರಾಂಗ್ ಅಗ್ರಿಗೇಷನ್ ಆಗದೆ ವೀಕ್ ಅಗ್ರಿಗೇಷನ್ ಆಗಿವೆ ಇದರ ನಡುವೆ ಅಸೋಸಿಯೇಷನ್ ಅನ್ನು ಮಾಡೆಲ್ ಮಾಡಲು ಡಿಸೈನರ್ ನಿರ್ಧರಿಸಿದ್ದಾರೆ ಏಕೆಂದರೆ ಸ್ಕಾಟ್ಗಳು ಅವು ಗ್ರಂಥಾಲಯವು ಕೇವಲ ಸಂಗ್ರಹದಲ್ಲಿದೆ ಆದರೆ ನೀವು ಒಂದು ಪುಸ್ತಕವನ್ನು ತೆಗೆಯುವುದು ಮತ್ತು ಪುಸ್ತಕಗಳನ್ನು ಸೇರಿಸುವುದು ಇದಲ್ಲ ಗ್ರಂಥಾಲಯದ ಸ್ಥಿತಿ ಬದಲಾಗುತ್ತದೆ ಆದರೆ ಗ್ರಂಥಾಲಯವು ಗ್ರಂಥಾಲಯವಾಗಿಯೇ ಉಳಿದಿದೆ ಆದರೆ ನೀವು ಕ್ಯಾಟಲಾಗ್ ಅನ್ನು ತೆಗೆದುಹಾಕಿದರೆ ಗ್ರಂಥಾಲಯವು ಇರುವುದಿಲ್ಲ ವೀಕ್ ಅಗ್ರಿಗೇಷನ್ ನ ಕರಾರಿನಂತೆ ಇದನ್ನು ಇಲ್ಲಿ ಪ್ರತಿನಿಧಿಸಲಾಗುತ್ತದೆ ನಮ್ಮಲ್ಲಿ ಮಲ್ಟಿಪ್ಲ್ಸ್ ಇದ್ದು ನಿಮಗೆ ಹೇಳುವ ಹಲವಾರು ಸಂಖ್ಯೆಗಳ ನಿರ್ಧಿಷ್ಟ ಪುಸ್ತಕ ಪ್ರತಿಗಳನ್ನು ಗ್ರಂಥಾಲಯವು ಪಡೆಯಬಹುದು ಎಂದು ಹೇಳಲಾಗುತ್ತದೆ ಯಾವುದೇ ಮಲ್ಟಿಪ್ಲಿಸಿಟಿ ಯನ್ನು ಇಲ್ಲಿ ಕೊಟ್ಟಿಲ್ಲ ಒಂದು ಗ್ರಂಥಾಲಯದಲ್ಲಿ ನಿರ್ಧಿಷ್ಟ ಪುಸ್ತಕದ ಒಂದು ಪ್ರತಿ ಮಾತ್ರ ಇರಬಹುದು ಎಂದು ಅದು ಇಲ್ಲಿ ಹೇಳುತ್ತದೆ ಹಾಗೆಯೇ ರೆಕಾರ್ಡ್ಸ್ ಕ್ಯಾಟಲಾಗ್ ಮತ್ತು ಪುಸ್ತಕಗಳ ಇತರೆ ಅಸೋಸಿಯೇಷನ್ ಗಳು ನಿಮಗೆ ಇಲ್ಲಿ ಸಿಗುತ್ತದೆ ಹಲವಾರು ಪುಸ್ತಕಗಳನ್ನು ಒಂದು ಕ್ಯಾಟಲಾಗ್ ನಲ್ಲಿ ದಾಖಲಿಸಬಹುದು ನೀವು ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ವಿಧದ ಅಗ್ರಿಗೇಷನ್ ಗಳ ಸಂಬಂಧವನ್ನು ನೋಡಬಹುದು ಮತ್ತು ಡಯಾಗ್ರಾಮ್ ಗಳನ್ನೂ ಚೆನ್ನಾಗಿ ಆರ್ಥೈಸಿಕೊಳ್ಳಿರಿ ಸೈಟ್ ನಲ್ಲಿ ಹಲವು ನಿರ್ದೇಶನಗಳನ್ನು ನೀಡಲಾಗಿದೆ ಮತ್ತು ಅವುಗಳನ್ನು ನೀವು ಪರಿಶೀಲಿಸಬಹುದು ಹಾಗೂ ಈ ಡಯಾಗ್ರಾಮ್ ಅನ್ನು ಈಗಾಗಲೇ ನಾವು ಮತ್ತೆ ನೋಡಿದ್ದೇವೆ ಇದು ಕೇವಲ ಅದೇ ಡಯಾಗ್ರಾಮ್ ಆದರೆ ಈಗ ಮಾತ್ರ ಇದನ್ನು ಟಿಪ್ಪಣಿ ಮಾಡಲಾಗಿದೆ ಆದ್ದರಿಂದ ನೀವು ಅಭ್ಯಾಸಮಾಡಬೇಕೆಂದಿದ್ದರೆ ಇದನ್ನು ಉಲ್ಲೇಖಿಸಿದರೆ ಸಾಕು ಇದೂ ಸ್ಟ್ರಾಂಗ್ ಅಗ್ರಿಗೇಷನ್ ನ ಸಂಯೋಜನೆ ಇದೋಂದು ಅಗ್ರಿಗೇಷನ್ ಅಥವಾ ವೀಕ್ ಅಗ್ರಿಗೇಷನ್ ಮತ್ತು ಹೀಗೆ ಮುಂದುವರೆಯುತ್ತದೆ ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಮ್ಮಲ್ಲಿ ವಿವಿಧ ತರಹದ ಅಸೋಸಿಯೇಷನ್ ಸಂಬಂಧಗಳು ಕ್ಲಾಸ್ ಡಯಾಗ್ರಾಮ್ ನ ಕ್ಲಾಸ್ ನ ನಡುವೆ ಇರುತ್ತದೆ ತುಂಬಾ ಸರಳ ಲಿಂಕ್ ಪದಗಳಲ್ಲಿ ಅಥವಾ ಅವುಗಳು ಅರ್ಹರಾಗುವ ಈ ಅಸೋಸಿಯೇಷನ್ ಗಳನ್ನು ಪ್ರತಿನಿಧಿಸಬಹುದು ಮುಲ್ಟಿಪ್ಲಿಸಿಟಿ ಗಳಿಗೆ ಹೆಸರಿವೆ ಓದುವ ದಿಕ್ಕುಗಳಿವೆ ಮತ್ತು ನ್ಯಾವಿಗೇಬಿಲಿಟಿ ಇದೆ ಮತ್ತು ಹೀಗೆ ನಿರ್ದಿಷ್ಟಪಡಿಸಬಹುದು ಹಾಗು ಅರಿಟಿ ಯು ಎರಡರಿಂದ ಯಾವುದೇ ಆರ್ಬಿಟ್ರೇರಿ ಸಂಖ್ಯೆ ಆಗುವಲ್ಲಿ ಬದಲಾವಣೆ ಆಗಬಹುದು ಇದು ಎನ್ ಎ ಆರ್ ವೈ ಅಸೋಸಿಯೇಷನ್ ಮತ್ತು ನಿರ್ದಿಷ್ಟವಾಗಿ ಅಗ್ರಿಗೇಷನ್ ರೀತಿಯ ಸಂಬಂಧಕ್ಕೆ ಒಂದು ಲೂಪ್ ಅನ್ನು ತೆಗೆದುಕೊಂಡಿದ್ದೇವೆ ವೀಕ್ ಅಗ್ರಿಗೇಷನ್ ಮತ್ತು ಸ್ಟ್ರಾಂಗ್ ಅಗ್ರಿಗೇಷನ್ ಎಂಬ ಎರಡು ರೀತಿ ಇದೆ ವೀಕ್ ಅಗ್ರಿಗೇಷನ್ ಹೆಚ್ ಎ ಯಸ್ ಸಂಬಂಧವನ್ನು ಪ್ರತಿನಿಧಿಸುತ್ತದೆ ಮತ್ತು ಸ್ಟ್ರಾಂಗ್ ಅಗ್ರಿಗೇಷನ್ ಹೆಚ್ ಎ ಯಸ್ ಎ HAS A ಅಥವಾ ಸಂಬಂಧಗಳ ಭಾಗವನ್ನು ಪ್ರತಿನಿಧಿಸುತ್ತದೆ ಇಲ್ಲಿಗೆ ನಾವು ಈ ಮೊಡ್ಯೂಲ್ ಅನ್ನು ಮುಗಿಸುತ್ತೇವೆ ಮತ್ತು ಮುಂದಿನ ಮೊಡ್ಯೂಲ್ ನಲ್ಲಿ ಉಳಿದ ಕ್ಲಾಸಸ್ಗಳ ಬಗೆಗೆ ಚರ್ಚಿಸೋಣ